ಒಂದು ಸಂಕ್ಷಿಪ್ತ ಸಂಕೇತವಿದೆ ಅದನ್ನು ನಾನು ನೆನಪಿಸಿಕೊಳ್ಳುವಂತೆ ಕೇಳುತ್ತೇನೆ ಈ ಎಫ್ಇಎಂ ಅನ್ನು ನೀವು ಗಮನಿಸಿದರೆ ಇಲ್ಲಿ ಈ ಸಂಪೂರ್ಣ ಪದವನ್ನು ಮತ್ತೆ ಮತ್ತೆ ಬರೆಯಲು ತುಂಬಾ ಬೇಸರವಾಗುತ್ತದೆ ನೀವು ಸರಿಯಾದ ಸಂಯೋಜನೆ ನೋಡುತ್ತಿದ್ದೀರಿ ಈಗ ನಾವು ಏನು ಮಾಡಲಿದ್ದೇವೆಂದರೆ ವಸ್ತುವನ್ನು ಇಲ್ಲಿಗೆ ತೆಗೆದುಕೊಳ್ಳೋಣ ಗಡಿಯಲ್ಲಿಒಂದು ತ್ರಿಕೋನವಿದೆ ಎoದುಕೊಳ್ಳೋಣ ಆದ್ದರಿಂದ ಇದು ನನ್ನ ಬಾಹ್ಯ ಸಾಮಾನ್ಯ ಮತ್ತು ಕೇವಲ ಸರಳತೆಗಾಗಿ ಈ ಅಂಚುಗಳನ್ನು 1 2 ಮತ್ತು 3 ಎಂದು ನಮೂದಿಸಲು ಹೋಗುತ್ತೇನೆ ಆದ್ದರಿಂದ FEM ನಲ್ಲಿ ನಾನು ಏನು ಮಾಡಿದೆ ಸಾಂಪ್ರದಾಯಿಕ ಎಫ್ಇಎಂನಲ್ಲಿ ನಾನು ಮೂಲತಃ ವಿಭಿನ್ನವಾಗಿ ಈ ಪರೀಕ್ಷಾ ಕಾರ್ಯಗಳ ಸಂಭವನೀಯ ಮೌಲ್ಯಗಳನ್ನು ನೋಡಿದ್ದೇನೆ ನಾನು ಪರೀಕ್ಷಾ ಕಾರ್ಯವನ್ನು ಇವುಗಳಲ್ಲಿ ಪ್ರತಿಯೊಂದು ಅಂಚುಗಳಲ್ಲಿ ತೆಗೆದುಕೊಂಡಿದ್ದೇನೆ ಮತ್ತು ನಾನು ನನ್ನ ಸಮೀಕರಣಗಳ ವ್ಯವಸ್ಥೆಯನ್ನು ಬರೆದಿದ್ದೇನೆ n m ಅಂಚುಗಳು ಇರುವುದರಿಂದ n m ಪರೀಕ್ಷಾ ಕಾರ್ಯಗಳು ಇವೆ ನಾವು ಎಲ್ಲವನ್ನೂ ತಿಳಿದಿದ್ದೇವೆ ಆದರೆ ಈಗ ನಾವು ಆ ಸಮೀಕರಣವನ್ನು ನೋಡೋಣ ನಾವು ಮಾಡಿದ ಕೆಲಸಗಳಿಂದ ಇದು ಬದಲಾಗುತ್ತದೆ ಮತ್ತು ಗಡಿ ಮೇಲೆ ಇದ್ದಾಗ ಅದು ಸಂಭವಿಸುತ್ತದೆ ಬೌಂಡರಿ ಎಡ್ಜ್ ಎಂದರೆ ಈ ಬಲಭಾಗವನ್ನು ಆಹ್ವಾನಿಸಲಿದ್ದು ಅದು ಇಲ್ಲದಿದ್ದರೆ ಗಡಿಯಲ್ಲಿ ಮೌಲ್ಯ 0 ಆಗಿದೆ ಈ ಎಂ ಗಡಿಯಲ್ಲಿ ಇಲ್ಲದಿದ್ದರೆ ಈ ಪದವು 0 ಇದು ಕೆಟ್ಟ ಆಯ್ಕೆ ಇಲ್ಲಿ ಎಂ ನ ಆಯ್ಕೆಯು ವೇರಿಯಬಲ್ ಎಂದು ಭಾವಿಸೋಣ ಆದರೆ ನಾವು ಅದನ್ನು ಗಡಿ ಅಂಚುಗಳ ಸಂಖ್ಯೆಗೆ ಸಮಾನಗೊಳಿಸಿದ್ದೇವೆ ಆದರೆ ಆಶಾದಾಯಕವಾಗಿ ನೀವು ಬಯಸಿದಲ್ಲಿ ನಾನು ಎಲ್ಲವನ್ನೂ ಮಾಡಬಹುದು ಆದ್ದರಿಂದ ಇದನ್ನು ಈಗಾಗಲೇ ಬರೆಯಲಾಗಿರುವ ಕಾಂತಕ್ಷೇತ್ರ ಯಾವುದು ನನ್ನ ಎಫ್ಇಎಂ ಸಮೀಕರಣಗಳಿಂದ ಪರೀಕ್ಷಾ ಕಾರ್ಯವನ್ನು ಸರಿಯಾಗಿ ಆಯ್ಕೆ ಮಾಡಲಿದ್ದೇನೆ ಆದ್ದರಿಂದ ನಾನು ಪರೀಕ್ಷಾ ಕಾರ್ಯವಾಗಿ ಆಯ್ಕೆ ಮಾಡಲಿದ್ದೇನೆ ಮತ್ತು FEM ಬಳಸಿ ನನ್ನ ಮ್ಯಾಟ್ರಿಕ್ಸ್ ಸಮೀಕರಣದ ಒಂದು ಸಾಲನ್ನು ಉತ್ಪಾದಿಸುತ್ತೇನೆ ಕೇವಲ ಒಂದು ಸಾಲು ಈಗ ಏನಾಗುತ್ತದೆ ಈ ತ್ರಿಕೋನದ ಮೇಲೆ ಅವಿಭಾಜ್ಯವಾಗಲಿರುವ ಈ ವ್ಯಕ್ತಿಯನ್ನು ನೀವು ಗಮನಿಸಿದರೆ ಅದು H ನಲ್ಲಿ ರೇಖೀಯವಾಗಿದೆ ನಾನು ಅದನ್ನು ಬದಲಾಯಿಸಿದರೆ ಅದು ಕ್ಯಾಪಿಟಲ್ ಫೈ ಆಗುತ್ತದೆ ಅದು ಆ ಎರಡು ಪದಗಳ ಮೊತ್ತ ಆದ್ದರಿಂದ ನನ್ನ ಸಾಲುಗಳನ್ನು ನಾನು ಇಲ್ಲಿಯೇ ಪಡೆಯುವುದು ಮತ್ತು ಸಂಪೂರ್ಣ ಸೂತ್ರೀಕರಣದ ಇತರ ಅಂಚುಗಳಿಲ್ಲ ಅದಕ್ಕಾಗಿಯೇ ಇದು ವೇಗವಾಗಿದೆ ಮತ್ತು ಈಗ ಇದು ಯಾವುದಕ್ಕೆ ಸಮನಾಗಿರಬೇಕು ಗಡಿ ಇಲ್ಲಿ ಈ ಗಡಿ ಪದವು ಸರಿಯಾಗಿದೆ ಆದ್ದರಿಂದ ಇದು ಎಲ್ಲಿದೆ ನೆನಪಿಡಿ ಇದು ಗಡಿರೇಖೆಯ ಉದ್ದಕ್ಕೂ ಒಂದು ಗಡಿಯ ಉದ್ದಕ್ಕೂ ಇರುವ ಅಂಚು ಮತ್ತು ನಂತರ ಮತ್ತೊಂದು ಅಂಚಿನಲ್ಲಿರುತ್ತದೆ ನಂತರ ಈ ರೀತಿಯ ಮತ್ತೊಂದು ಅಂಚು ಇರಲಿದೆ ಅಂತಹವುಗಳು ಎಷ್ಟು ಅಂಚುಗಳಿವೆ ವಿದ್ಯಾರ್ಥಿ ಎಂ ಎಂ ಅಂಚುಗಳು ಮತ್ತು ನಾಡಿ ಆಧಾರಿತ ಕಾರ್ಯವು ಪ್ರತಿ ಅಂಚಿನಲ್ಲಿ ಒಂದಾಗಿದೆ ಆದ್ದರಿಂದ ಇಲ್ಲಿ ಇದು ಇದು ಎಡ್ಜ್ 1 ಆಗಿದ್ದರೆ ಇಲ್ಲಿಂದ ಸಂಖ್ಯೆಯು ಪ್ರಾರಂಭವಾಗುತ್ತದೆ ಮೂಲತಃ ಈ ಅಂಚನ್ನು 1 ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಮಗೆ ಎಷ್ಟು ನೆನಪಿದೆ ಎಂಬುದರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಲು ಕೆಲವು ಪುಸ್ತಕಗಳಿವೆ ಎಂದು ನೀವು ಊಹಿಸಬಹುದು ನಾನು ಈಗ ಯಾವ ರೀತಿಯ ಸಮೀಕರಣಗಳನ್ನು ಪಡೆದುಕೊಂಡಿದ್ದೇನೆ ಎಫ್ಇಎಂ ವ್ಯವಸ್ಥೆಯನ್ನು ಮಾಡಿ ನಾನು ಎಷ್ಟು ಸಮೀಕರಣಗಳನ್ನು ಹೊಂದಿದ್ದೇನೆ ನಾನು ಪ್ರತಿಯೊಂದು ಗಡಿಗಳನ್ನು ಪರೀಕ್ಷಿಸಬಹುದು ಆಗ ನಾನು ಪ್ರತಿಯೊಂದು ಅಂಚುಗಳನ್ನು ಅರ್ಥೈಸುತ್ತೇನೆ ಆದ್ದರಿಂದ n m ಸಮೀಕರಣಗಳು ಸರಿ ನಾನು ಒಟ್ಟು n m ಸಮೀಕರಣಗಳನ್ನು ಹೊಂದಿದ್ದೇನೆ ಆದರೆ ನಾವು ಗಡಿ ಷರತ್ತುಗಳನ್ನು ಅನ್ವಯಿಸಲು ಸಾಧ್ಯವಿಲ್ಲ ಉಲ್ಲೇಖ ಸಮಯ 0705 ಹೌದು ನಾವು ಗಡಿ ಪರಿಸ್ಥಿತಿಗಳಿಗೆ ಬರುತ್ತಿದ್ದೇವೆ ಅವುಗಳಲ್ಲಿ n ಆಂತರಿಕ ನಿಸ್ಸಂಶಯವಾಗಿ ಅವುಗಳಲ್ಲಿ m ಒಳಗೊಂಡಿರುತ್ತದೆ ಆದರೆ ಇದರಲ್ಲಿ ನಮ್ಮ ಅಸ್ಥಿರ ಸಂಖ್ಯೆ ಸಮಸ್ಯೆ ಈಗ ಎಷ್ಟು ಆಗಿದೆ ನಾನು ಈ ಸಮೀಕರಣ 5 ಅನ್ನು ಇಲ್ಲಿಗೆ ಬಳಸಲಿದ್ದರೆ ನನ್ನ ಅಪರಿಚಿತಗಳ ಸಂಖ್ಯೆ ಈಗ n 2 ಎಂ ಗೆ ಮಾರ್ಪಟ್ಟಿದೆ ಆದ್ದರಿಂದ ಅದು n m m ಆಗಿರುತ್ತದೆ ಹಾಗಾದರೆ ಇವು ಯಾವುವು ಇವು ಎಚ್ ಸ್ಪರ್ಶಕ ಮತ್ತು ಯಾವುದು ಸಮಯ ನೋಡಿ 0800 ಆದ್ದರಿಂದ ನನ್ನ ಸಮೀಕರಣಗಳ ವ್ಯವಸ್ಥೆಯನ್ನು ನಾನು ಸ್ವಲ್ಪ ದೊಡ್ಡದಾಗಿಸುತ್ತಿದ್ದೇನೆ ಮತ್ತು ಎಫ್ಇಎಂ ಸಮೀಕರಣಗಳಲ್ಲಿ ಎಲ್ಲವನ್ನೂ ಸರಿಯಾಗಿ ಒಳಗೊಳ್ಳಲು ಹೋಗುತ್ತಿದ್ದೇನೆ ಈಗ ಏನಾಗುತ್ತದೆ ಎಂದರೆ ನನ್ನ ಪ್ರಕಾರ ಸಾಕಷ್ಟು ಸಮೀಕರಣಗಳು ಇಲ್ಲ ಇದೀಗ ನಾನು ಕೇವಲ n m ಸಮೀಕರಣಗಳನ್ನು ಹೊಂದಿದ್ದೇನೆ ಆದರೆ ಹಲವಾರು ಅಪರಿಚಿತಳಿವೆ n 2m ಆಗಿದೆ ಆದರೆ ನಾನು ಇಲ್ಲಿ 5 ರ ಸಮೀಕರಣವನ್ನು ಬಳಸಿದರೆ ನಾನು ಇನ್ನೊಂದು ಎಂ ಸಮೀಕರಣಗಳನ್ನು ಪಡೆಯಲಿದ್ದೇನೆ ಬಿಐ ಸಮೀಕರಣಗಳು ಹೇಗೆ ಕಾಣುತ್ತವೆ BI ಸಮೀಕರಣಗಳು ಗಡಿ ಅವಿಭಾಜ್ಯ ಸಮೀಕರಣಗಳು ಏನು ಮತ್ತು ಏನನ್ನು ಒಳಗೊಂಡಿರುತ್ತದೆ ಉದಾಹರಣೆಗೆ ನಾನು 5 ಸಮೀಕರಣವನ್ನು ತೆಗೆದುಕೊಂಡರೆ ಎಚ್ ಸ್ಪರ್ಶಕ ಇದೆ ಎಚ್ ಸ್ಪರ್ಶಕ ಯಾವುದಕ್ಕೆ ಸಂಬಂಧಿಸಿದೆ ಎಚ್ ಸ್ಪರ್ಶಕವು ಯು ಗೆ ಸಂಬಂಧಿಸಿದೆ ಎಚ್ ಟ್ಯಾನ್ ಯು ಮತ್ತು ಇ z ಎ ಗೆ ಸಂಬಂಧ ಪಟ್ಟಿದ್ದಾಗಿದೆ ನಾನು ಇದನ್ನು ಮ್ಯಾಟ್ರಿಕ್ಸ್ ಸಮೀಕರಣಕ್ಕೆ ಬರೆದರೆ ನಾನು ಏನು ಪಡೆಯಲಿದ್ದೇನೆ ಈ ಕೆಳಗಿನ ರೂಪ ಪಡೆಯಲಿದ್ದೇನೆ ಅದನ್ನು ನಾವು ವಿ ಎಂದು ಕರೆಯೋಣ ಆದ್ದರಿಂದ ಲೋವರ್ ಕೇಸ್ ಎ ಮತ್ತು ಮೇಲಿನ ಕೇಸ್ ಎ ನಡುವಿನ ಗೊಂದಲ ಇರುವುದಿಲ್ಲ ನಾಡಿ ಆಧಾರದ ಗುಣಾಂಕಗಳು ನಾನು ವಿ ಎಂದು ಕರೆಯುತ್ತಿರುವ ವಿದ್ಯುತ್ ಕ್ಷೇತ್ರವು ಅದನ್ನು ಸಣ್ಣ ಎ ರಿಂದ ಬದಲಾಯಿಸೋಣ ಆದ್ದರಿಂದ ಇದು ಸಮೀಕರಣ ಮತ್ತು ಬಲಭಾಗ ಯಾವುದಕ್ಕೆ ಸಮಾನವಾಗಿರುತ್ತದೆ ಇದು ಘಟಿಸಿದ ಕ್ಷೇತ್ರಕ್ಕೆ ಸಮಾನ ಇದು ಒಟ್ಟು m ಸಮೀಕರಣಗಳು ಮತ್ತು ಮುಖ್ಯವಾಗಿ ವಿದ್ಯುತ್ ಕ್ಷೇತ್ರದ ಮಾಹಿತಿ ಅಂದರೆ ಘಟಿಸಿದ ವಿದ್ಯುತ್ ಕ್ಷೇತ್ರವನ್ನು ಚೆನ್ನಾಗಿ ಹೊಂದಿದೆ ಇಲ್ಲಿ ಅದು ಕಾಣಿಸಿಕೊಂಡಿದೆ ಆದ್ದರಿಂದ ಈಗ ನಾನು ಸಾಕಷ್ಟು ಸಮೀಕರಣಗಳನ್ನು ಹೊಂದಿದ್ದೇನೆ ಹಾಗೆ ಸಂಯೋಜಿಸಿದರೆ ಈ 1 ಅನ್ನು ಮತ್ತು ಈ 2 ನಾನು ಎಷ್ಟು ಅಪರಿಚಿತಗಳನ್ನು ಹೊಂದಿದ್ದೇನೆ n m m ಒಟ್ಟು ಸಮಸ್ಯೆಯು ಆಂತರಿಕ ವಿವೇಚನೆ ಮತ್ತು ಗಡಿ ವಿವೇಚನೆಯನ್ನು ಹೊಂದಿದೆ ಆಂತರಿಕ ವಿವೇಚನೆ N ಅಂಚುಗಳನ್ನು ಹೊಂದಿದೆ ಮತ್ತು ಆ ಅಪರಿಚಿತಗಳು ಅಜ್ಞಾತವಾಗಿ ಮುಂದುವರಿಯುತ್ತದೆ ಅವುಗಳನ್ನು ನಿರ್ಧರಿಸಲಾಗುವುದಿಲ್ಲ ಆದ್ದರಿಂದ ಆ ಗಡಿಯಲ್ಲಿ ನನ್ನ ಎನ್ ಮತ್ತು H ಸ್ಪರ್ಶಕ ಎರಡೂ ನಿರ್ಧರಿಸಲ್ಪಟ್ಟಿಲ್ಲ ಹೇಗೆ ಅನೇಕ ಅಪರಿಚಿತಗಳು ಇವೆ n 2 ಎಂ ನೀವು ಈಗ ಒಟ್ಟು ಎಷ್ಟು ಸಮೀಕರಣಗಳನ್ನು ಹೊಂದಿದ್ದೀರಿ ಗಡಿ ಅವಿಭಾಜ್ಯ FEM ನಿಂದ m n ಆದ್ದರಿಂದ ನಾನು ಈ ಎರಡನ್ನು ವಿಲೀನಗೊಳಿಸಲು ನಿರ್ವಹಿಸುತ್ತಿದ್ದೇನೆ ಇದು ಬಹಳ ಬುದ್ಧಿವಂತ ಮಾರ್ಗ